ಕರಂಟ್ ಡೆನ್ಸಿಟಿ ಯಿಂದ ವೆಕ್ಟರ್ ಸಂಭಾವ್ಯತೆ 11 ಹಿಂದಿನ ಉಪನ್ಯಾಸದಲ್ಲಿ ಗೋಳಾಕಾರದ ಶೆಲ್ ಅನ್ನು ಒಯ್ಯುವ ಕರಂಟ್ ಸರ್ಫೆಸ್ ವೆಕ್ಟರ್ ಸಂಭಾವ್ಯತೆಯನ್ನು ನಾವು ಲೆಕ್ಕ ಹಾಕಿದ್ದೇವೆ ಅಲ್ಲಿ ಪ್ರಸ್ತುತ ಸಾಂದ್ರತೆ K ಅನ್ನು Ksinθ ಯೂನಿಟ್ ವೆಕ್ಟರ್ ಎಂದು ನೀಡಲಾಗಿದೆ ಇದನ್ನು ನಾನು KKsinθKsinθsinϕ xKsinθcosϕ ಎಂದು ಬರೆಯುತ್ತೇನೆ ಇದನ್ನು ನಾನು sinsinϕ|r R|ds 4π3R3r2sinθsinϕ r≥R 4π3rsinθsinϕ r≤R ಎಂದು ಬರೆಯುತ್ತೇನೆ ಸ್ಥಾಯೀವಿದ್ಯುತ್ತಿನ ಜ್ಞಾನ ಮತ್ತು ಅಲ್ಲಿನ ಸಂಭಾವ್ಯತೆಯನ್ನು ಬಳಸಿಕೊಂಡು ಈ ಅವಿಭಾಜ್ಯವನ್ನು ಹೇಗೆ ಮೌಲ್ಯಮಾಪನ ಮಾಡಬಹುದು ಎಂಬುದನ್ನು ನಾನು ತೋರಿಸಲು ಬಯಸುತ್ತೇನೆ ಇದಕ್ಕಾಗಿ ನಾವು ಚಾರ್ಜ್ ವಿತರಣೆ ಅಥವಾ ಸರ್ಫೆಸ್ ಚಾರ್ಜ್ ವಿತರಣೆಗಳನ್ನು ಹುಡುಕುತ್ತೇವೆ ಏಕೆಂದರೆ ನಾನು ಸರ್ಫೆಸ್ ಮೇಲೆ ಸಂಯೋಜಿಸುತ್ತಿದ್ದೇನೆ ನಾನು θ ಮತ್ತು ϕ ಮೇಲೆ ಅವಲಂಬನೆಯನ್ನು ಹೊಂದಿರುವ ಸರ್ಫೆಸ್ ಚಾರ್ಜ್ ವಿತರಣೆಯನ್ನು ಹುಡುಕುತ್ತೇನೆ ಮತ್ತು ಅದನ್ನು ಕಂಡುಹಿಡಿಯುವುದು ತುಂಬಾ ಸುಲಭ ನಾವು x ದಿಕ್ಕಿನಲ್ಲಿ ಸ್ಥಿರ ಧ್ರುವೀಕರಣ P ಯೊಂದಿಗೆ ಗೋಳವನ್ನು ತೆಗೆದುಕೊಳ್ಳೋಣ ನಾನು ಅದನ್ನು y ದಿಕ್ಕಿನಲ್ಲಿ ತೆಗೆದುಕೊಳ್ಳಬಹುದು ನಾನು ಬೇರೆ ಅವಲಂಬನೆಯನ್ನು ಪಡೆಯುತ್ತೇನೆ ಆದ್ದರಿಂದ ನಾನು x ದಿಕ್ಕಿನ ಅವಲಂಬನೆಯೊಂದಿಗೆ ಪ್ರಾರಂಭಿಸುತ್ತೇನೆ ನಂತರ ಸ್ಥಾಯೀವಿದ್ಯುತ್ತಿನ ವಿಭವದ ಹೊರಗೆ ದ್ವಿಧ್ರುವಿಗೆ ಸಮನಾಗಿರುತ್ತದೆ ಎಂದು ನನಗೆ ತಿಳಿದಿದೆ ಪರಿಮಾಣದ P ನ ಬಿಂದು ದ್ವಿಧ್ರುವಿ ಸಮಾನವಾಗಿರುತ್ತದೆ ಅಥವಾ p4π3R3Px ಆಗಿರುತ್ತದೆ ಆದ್ದರಿಂದ ಇದು ಅಂಶ 1 ಎರಡನೆಯದಾಗಿ b P0 ಹಾಗಾಗಿ bP rPx rPsinθcosϕ ಆದ್ದರಿಂದ ಈ ಸಂದರ್ಭದಲ್ಲಿ ಹೊರಗಿನ ಸಂಭಾವ್ಯತೆಯು b ಗೆ ಕಾರಣವಾಗಿದೆ ಇದು ಅವಲಂಬನೆಯನ್ನು ಹೊಂದಿದೆ sinθcosϕ ಮತ್ತು ಒಳಗಿನ ಸಂಭಾವ್ಯತೆಯು ಏಕರೂಪದ ಕ್ಷೇತ್ರಕ್ಕೆ ಅನುಗುಣವಾಗಿರುತ್ತದೆ ಆದ್ದರಿಂದ ಶೆಲ್ ನ ಒಳಗೆ ಅಥವಾ ಗೋಳದೊಳಗಿನ ಸಂಭಾವ್ಯತೆಯು ಏಕರೂಪದ ಕ್ಷೇತ್ರವಾಗಿದೆ ಎಂದು ಸಹ ಬರೆಯೋಣ ಆದ್ದರಿಂದ ನಾನು Vr14π0br|r R|ds ಬರೆಯಬಲ್ಲೆ ನಾನು ನಿಮಗೆ ನೆನಪಿಸುತ್ತೇನೆ d s ಅವಿಭಾಜ್ಯವು ಈ ಮೇಲ್ಮೈಯಲ್ಲಿ ವೆಕ್ಟರ್ R ನಿಂದ ಏಕೀಕರಣವಾಗಿದೆ ಮತ್ತು R ಎಂಬುದು ವೆಕ್ಟರ್ ಆಗಿದೆ ಅಲ್ಲಿ ನಾನು ಲೆಕ್ಕಾಚಾರ ಮಾಡುತ್ತಿದ್ದೇನೆ ಆದ್ದರಿಂದ R ಎಲ್ಲೋ r ಇದು θ ಮತ್ತು ϕ ಅನ್ನು ಅವಲಂಬಿಸಿರುತ್ತದೆ R ಯುನಿಟ್ ವೆಕ್ಟರ್ ಆಗಿದೆ

rr214π04π3R3Psinθcosϕr2 ಆದರೆ ಇದು 14π0Psincosϕ|r R|ds ಆದರೆ ಇದು 14πip rr2 ಗೆ ಸಮಾನವಾಗಿದೆ ಎಂದು ನನಗೆ ತಿಳಿದಿದೆ ಆದ್ದರಿಂದ ಇದು 14π04π3R3Psinθcosϕr2 ಹೀಗೆ ಸಂಭಾವ್ಯತೆ ಇರುತ್ತದೆ ಈಗ ನಾವು ಕೆಲವು ನಿಯಮಗಳನ್ನು ರದ್ದುಗೊಳಿಸೋಣ ಎರಡೂ ಬದಿಗಳಿಂದ P ರದ್ದುಗೊಳಿಸುವುದನ್ನು ನೋಡುತ್ತೇವೆ14π0 ಎರಡೂ ಬದಿಗಳಿಂದ ರದ್ದುಗೊಳ್ಳುತ್ತದೆ ಮತ್ತು ನಂತರ ನನಗೆ ಉಳಿದಿರುವುದು sinsinϕ|r R|ds ನ ಕಾರ್ಯವಾಗಿದೆ 4π3R3r2sinθcosϕ ಗೆ ಸಮಾನವಾಗಿರುತ್ತದೆ

ಆದ್ದರಿಂದ ಇದು ಕಟ್ಟುನಿಟ್ಟಾಗಿ ಮಾನ್ಯವಾಗಿದೆ ds ಗಳು ಇದು R ಗೆ ಸಮಾನಕ್ಕಿಂತ ಹೆಚ್ಚಿನದಾಗಿದೆ ಎಂದು ಸೂಚಿಸಿ ಏಕೆಂದರೆ ನಾವು ಈ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ತೆಗೆದುಕೊಂಡಿದ್ದೇವೆ ಇದು ಇದಕ್ಕೆ ಮಾನ್ಯವಾಗಿದೆ ಆದ್ದರಿಂದ ಈಗ ನಾವು ಒಳಗೆ ಹೋಗುತ್ತೇವೆ ಒಳಗೆ ನನಗೆ ಏಕರೂಪದ ಕ್ಷೇತ್ರವಿದೆ ಒಳಗೆ ಏಕರೂಪದ ಕ್ಷೇತ್ರವಿದೆ ಧ್ರುವೀಕರಣ P ಈ ದಿಕ್ಕಿನಲ್ಲಿದ್ದರೆ ಮತ್ತು ಈ ಕ್ಷೇತ್ರದ ಮೌಲ್ಯ E P30x ಮತ್ತು ಆದ್ದರಿಂದ ಸಂಭಾವ್ಯ VrP30xತೆಗೆದುಕೊಳ್ಳಿ ಇದರರ್ಥ ನಾನು ಅದನ್ನು ಗ್ರೇಡಿಯಂಟ್ ಎಂದು ತೆಗೆದುಕೊಂಡರೆ ಅದು ನನಗೆ ಋಣಾತ್ಮಕ ದಿಕ್ಕಿನಲ್ಲಿ ಹೋಗುವ ವಿದ್ಯುತ್ ಕ್ಷೇತ್ರವನ್ನು ನೀಡುತ್ತದೆ ಅದನ್ನು ನಾನು P30x ಜೊತೆಗೆ ಬರೆಯಬಹುದು ಆದರೆ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡಲು ನಿಜವಾಗಿಯೂ ಮುಖ್ಯವಾದ ಅವಲಂಬನೆ P30rsinθcosϕC ಹೀಗಿದೆ ಮತ್ತು ಇದು ಮತ್ತೊಮ್ಮೆ14π0Psincosϕ|r R|ds ಗೆ ಸಮನಾಗಿರಬೇಕು ಮತ್ತೊಮ್ಮೆ ನಾವು ನಿಯಮಗಳನ್ನು ರದ್ದುಗೊಳಿಸೋಣ ಈ P ಎರಡೂ ಬದಿಗಳಿಂದ ರದ್ದುಗೊಳ್ಳುತ್ತದೆ ಈ 0 ಎರಡೂ ಬದಿಗಳಿಂದ ರದ್ದುಗೊಳ್ಳುತ್ತದೆ ಮತ್ತು sinsinϕ|r R|ds 4π3rsinθcosϕC ಗೆ ಸಮನಾಗಿರುತ್ತದೆ ಅಲ್ಲಿ Cಮೇಲ್ಮೈಯಲ್ಲಿ ಸ್ಥಗಿತವನ್ನು ನಿರ್ಧರಿಸುತ್ತದೆ ಮತ್ತು ನೀವು V ಅನ್ನು ನಿರಂತರವಾಗಿ ಮಾಡಲು ಬಯಸಿದರೆ C ಅನ್ನು ಅದರ ಮೂಲಕ ನಿರ್ಧರಿಸಲಾಗುತ್ತದೆ ಆದರೆ sinsinϕ|r R| ಗೆ ಬರುತ್ತದೆ ಇತರ ಅವಿಭಾಜ್ಯಗಳ ಬಗ್ಗೆ ಏನು ಈಗ ನಾನು sinsinϕ|r R|ds ಕಾರ್ಯವಾಗಿದೆ ನಾನು ಏನು ಮಾಡುತ್ತೇನೆ ನಾನು ಈ ಗೋಳವನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಧ್ರುವೀಕರಣ P ಅನ್ನು ಹೊಂದಿದ್ದೇನೆ ಅದು y ದಿಕ್ಕಿನಲ್ಲಿದೆ ಆದ್ದರಿಂದ ಮತ್ತೆ P ಯ P 0 ಆಗಿದೆ ಆದ್ದರಿಂದ b 0 ಆಗಿದೆ ಆದರೆ b p n ಆಗಿರುತ್ತದೆ ಇದು ಮೇಲ್ಮೈಯಿಂದ ಹೊರಬರುತ್ತದೆ ಇದು P r ಆಗಿದೆ ಇದು P y r ಆಗಿದೆ P sinsinϕ ಆಗುತ್ತದೆ ನಾನು ಇದಕ್ಕೆ ಅನುಗುಣವಾದ ಅವಿಭಾಜ್ಯಗಳನ್ನು ಲೆಕ್ಕಹಾಕಿದರೆ ಮತ್ತು ಅವುಗಳನ್ನು p rr2 ಗೆ ಸಮೀಕರಿಸಿದರೆ ನಾನು ಇದಕ್ಕೆ ಸಮಗ್ರ ಉತ್ತರಗಳನ್ನು ಪಡೆಯುತ್ತೇನೆ ಆದ್ದರಿಂದ ಎಲೆಕ್ಟ್ರೋಸ್ಟ್ಯಾಟಿಕ್ ಕೇಸ್ನಲ್ಲಿ ಸಂಭಾವ್ಯತೆಯ ನಿರ್ದಿಷ್ಟ ಅಭಿವ್ಯಕ್ತಿಗೆ ಅವಿಭಾಜ್ಯ ಅನುರೂಪವಾಗಿರುವ ಈ ಸಂದರ್ಭಗಳನ್ನು ನಾನು ಯಾವಾಗಲೂ ಕಂಡುಹಿಡಿಯಬಹುದು ಮತ್ತು ಆದ್ದರಿಂದ ನಾನು ನೇರವಾಗಿ ಬರೆಯಬಹುದು ನನ್ನ ಉತ್ತರ ಏನಾಗಿರಬೇಕು ನಿಮ್ಮ ನಿಯೋಜನೆಯಲ್ಲಿ ನಾನು ನಿಮಗೆ ನೀಡುತ್ತೇನೆ